ಎರಡನೆಯ ವಾರದ ಮೂರನೇ ತರಗತಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಈ ತರಗತಿಯಲ್ಲಿ ಕಿನೆಸಿಕ್ಸ್ ಅನ್ನು ಅಶಾಬ್ದಿಕ ಸಂವಹನ ಗಳ ಒಂದು ಭಾಗವಾಗಿ ನಾವು ಚರ್ಚಿಸುತ್ತೇವೆ ವಿಭಿನ್ನ ರೀತಿಯ ಕಿನೆಸಿಕ್ಸ್ ಅಂದರೆ ಚಲನಶಾಸ್ತ್ರಗಳು ಯಾವುವು ಮತ್ತು ಅವುಗಳನ್ನು ವ್ಯಾಖ್ಯಾನಿಸಬಹುದು ಆದ ಸಂದರ್ಭಗಳು ಯಾವುವು ಎಂದು ನಾವು ನೋಡೋಣ ಕಿನೆಸಿಕ್ಸ್ ಎಂಬ ಪದವು ಚಲನೆಯನ್ನು ಸೂಚಿಸುವ ಗ್ರೀಕ್ ಪದವಾದ ಕಾಯಿನ್ಸ್ ಎಂಬ ಪದದಿಂದ ಬಂದಿದೆ ಪ್ರೊಫೆಸರ್ ರೆವರ್ಡ್ ಮಿಸ್ಟರ್ ಇದನ್ನು 1952 ರಲ್ಲಿ ತಮ್ಮ An Introduction to Kinesics An Annotation System For Analysis For Body Motion and Gesture ಎಂಬ ಪುಸ್ತಕದಲ್ಲಿ ಮೊದಲ ಬಾರಿಗೆ ಬಳಸಿದರು ಈ ಪುಸ್ತಕವು ಔಪಚಾರಿಕ ಸಂಶೋಧನೆ ಮತ್ತು ದೇಹ ಚಲನೆಯ ಸಂವಹನವನ್ನು ಗುರುತಿಸಿ ಅದನ್ನು ಸಂಶೋಧನೆಯ ಕ್ಷೇತ್ರವಾಗಿ ಸ್ಥಾಪಿಸಿತು ಈ ಪದವು ದೇಹದ ಚಲನೆಗಳು ಮತ್ತು ಭಂಗಿಗಳನ್ನು ಒಳಗೊಂಡಿರುತ್ತದೆ ಎಂದು ಅವರು ಸೂಚಿಸಿದರು ಅಲ್ಲದೆ ಮೌಖಿಕ ಸಂಕೇತಗಳು ಭಾಷೆ ಸಂಕೇತಗಳಿಗೆ ಹೋಲುವ ರಚನೆಯನ್ನು ಹೊಂದಿದೆ ಎಂದು ಕೂಡ ವಿವರಿಸಿದ್ದಾರೆ Birdwistell ಕಿನೆಸಿಕ್ಸ್ ಅನ್ನು ದೇಹದ ಚಲನೆಗಳು ಮತ್ತು ಸನ್ನೆಗಳ ಮೂಲಕ ಮಾನವರು ಹೇಗೆ ಸಂವಹನ ನಡೆಸುತ್ತಾರೆ ಎಂಬುದರ ವ್ಯವಸ್ಥಿತ ಅಧ್ಯಯನ ಹಾಗೂ ಪರಸ್ಪರ ಅಶಾಬ್ದಿಕ ಸಂವಹನದ ದೃಷ್ಟಿಗೋಚರ ಸಂವೇದನಾಶೀಲ ಅಂಶಗಳ ವ್ಯವಸ್ಥಿತ ಅಧ್ಯಯನ ಎಂದು ವ್ಯಾಖ್ಯಾನಿಸಿದ್ದಾರೆ ಈ ವ್ಯಾಖ್ಯಾನವು ಅಶಾಬ್ದಿಕ ಸಂವಹನದ ಹೆಚ್ಚಿನ ಕ್ಷೇತ್ರಗಳನ್ನು ಒಳಗೊಂಡಿದೆ ಆಡುಭಾಷೆಯಲ್ಲಿ ಕಿನೆಸಿಕ್ಸ್ ಅನ್ನು ಬಾಡಿ ಲ್ಯಾಂಗ್ವೇಜ್ ಎಂದು ಕರೆಯಲಾಗುತ್ತದೆ ಈ ಪದವು ಅಧಿಕೃತ ಪದವಾದ ಕಿನೆಸಿಕ್ಸ್ ಅದಕ್ಕಿಂತ ಹೆಚ್ಚು ಜನಪ್ರಿಯವಾಗಿದೆ ನಾವು ಮೊದಲೇ ಚರ್ಚಿಸಿದಂತೆ ಆಂಗಿಕ ಭಾಷೆ ಆರಂಭದಲ್ಲಿ 1970 ರಲ್ಲಿ ಜೂಲಿಯಸ್ ಫಾಸ್ಟ್ ಪ್ರಕಟಿಸಿದ ಪುಸ್ತಕದ ಶೀರ್ಷಿಕೆ ಯಾಗಿತ್ತು ಮತ್ತು ಅದು ಜನರ ಕಲ್ಪನೆಯನ್ನು ತಕ್ಷಣವೇ ಸೆಳೆಯಿತು ಈ ಪದದ ಮೊದಲ ನಿಘಂಟು ಪ್ರವೇಶವು 1980 ನಂಬರ್ ನಿಘಂಟಿನಲ್ಲಿ ಕಂಡುಬರುತ್ತದೆ ಆದಾಗ್ಯೂ ಪ್ರೊಫೆಸರ್ ರೆಬಲ್ ಟ್ವಿಸ್ಟರ್ ಅವರ ಸಂಶೋಧನೆ ಪ್ರಕಟವಾದ ನಂತರವೇ ಈ ಪದದ ಬಳಕೆ ಜನಪ್ರಿಯವಾಯಿತು ಹಲವಾರು ವಿಮರ್ಶಕರು ಕಿನ್ನೆಸ್ಎಕ್ಸ್ ಅನ್ನು ಅಧ್ಯಯನದ ಕ್ಷೇತ್ರವಾಗಿ ವ್ಯಾಖ್ಯಾನಿಸಲು ಬಯಸುತ್ತಾರೆ ಆದರೆ ಪ್ರೊಫೆಸರ್ ಬರ್ಡ್ ಮಿಸ್ಟರ್ ಸ್ಥಾಪಿಸಿದಂತೆ ಇದು ಅಶಾಬ್ದಿಕ ಸಂವಹನಕ್ಕೆ ನಿರ್ದಿಷ್ಟ ವಿಧಿ ವಿಧಾನವಾಗಿದೆ ವಿವಿಧ ಸಂಶೋಧಕರು ಚಲನ ಶಾಸ್ತ್ರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳನ್ನು ಅದರ ವ್ಯಾಪ್ತಿಗೆ ಬರುವ ಕ್ಷೇತ್ರಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಲು ಪ್ರಯತ್ನಿಸಿದ್ದಾರೆ ನಾವು ಡಂಕನ್ ಹಾರ್ಪರ್ ನ್ಯಾಪ್ ಮತ್ತಿತರರು ಸನ್ನೆಗಳು ದೇಹದ ಇತರ ಚಲನೆಗಳು ಮುಖದ ಅಭಿವ್ಯಕ್ತಿಗಳು ಕಣ್ಣಿನ ಚಲನೆಗಳು ಮತ್ತು ಭಂಗಿಗಳನ್ನು ಕಿನೆಸಿಕ್ಸ್ ನಡವಳಿಕೆಯ ವಿಧಾನಗಳು ಎಂದು ಉಲ್ಲೇಖಿಸಿದ್ದಾರೆ ಅವರು ಈ ವ್ಯಾಪ್ತಿಯಿಂದ ಪ್ಯಾರಾ ಲ್ಯಾಂಗ್ವೇಜ್ ಪ್ರಾಕ್ಸಿಮಿಕ್ಸ್ ಮತ್ತು ಸ್ಪರ್ಶ ಸಂವಹನವನ್ನು ಹೊರತುಪಡಿಸಿದ್ದಾರೆ ಆದರೆ ರಾಫೆಲ್ ಮತ್ತು ಎಂಗಲ್ ಪ್ರಾಕ್ಸಿಮಿಕ್ಸ್ ಅನ್ನು ಒಳಗೂಡಿಸಿದ್ದಾರೆ ಆದಾಗ್ಯೂ ಕಿನೆಸಿಕ್ಸ್ ಅಧ್ಯಯನವು ಮುಖದ ಅಭಿವ್ಯಕ್ತಿಗಳು ಕಣ್ಣುಗಳ ಚಲನೆ ತಲೆ ಕೈ ತೋಳುಗಳು ಕಾಲುಗಳನ್ನು ಒಳಗೊಂಡಿದೆಎಂದು ಹೆಚ್ಚಿನ ಸಂಶೋಧಕರು ಒಪ್ಪುತ್ತಾರೆ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಇದು ಸನ್ನೆಗಳು ಭಂಗಿಗಳು ಮುಖದ ಅಭಿವ್ಯಕ್ತಿಗಳನ್ನು ಅಧ್ಯಯನ ಮಾಡುತ್ತದೆ ಮತ್ತು ಅದರ ಪರಿಣಾಮಗಳು ಮತ್ತು ನೀಡುತ್ತಿರುವ ಸಲಹೆಗಳನ್ನು ಅರ್ಥಮಾಡಿಕೊಳ್ಳಲು ಒಟ್ಟಾರೆಯಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನಮ್ಮ ಧ್ವನಿ ಮತ್ತು ಮಾತಿನ ಸಹಾಯದಿಂದ ನಾವು ಪದದ ಶಬ್ದಗಳನ್ನು ಉಚ್ಚರಿಸುವಾಗ ಅಥವಾ ಮಾತನಾಡುವಾಗ ದೇಹವು ಏಕಕಾಲದಲ್ಲಿ ಭಂಗಿಗಳು ಸನ್ನೆಗಳು ಚಲನೆ ಮತ್ತು ಪದದ ಸಮಾನವಾದ ಮಹತ್ವದ ವ್ಯಾಖ್ಯಾನವನ್ನು ಚಲನೆಗಳ ಮೂಲಕ ತಿಳಿಸಲು ಪ್ರಾರಂಭಿಸುತ್ತೇವೆ ಇದು ರಚನಾತ್ಮಕ ರೀತಿಯಲ್ಲಿ ಮೌಖಿಕ ರಚನೆಗೆ ಹೊಂದಿಕೊಳ್ಳುವಂತೆ ಇರುತ್ತದೆ ಆದರೂ ಬರ್ಡ್ವಿಸ್ಟೆಲ್ ನಮ್ಮನ್ನು ಕೇಳುವುದೇನೆಂದರೆ ಯಾವುದೇ ಸ್ಥಾನ ಅಥವಾ ಅಭಿವ್ಯಕ್ತಿ ಅಥವಾ ಯಾವುದೇ ಭೌತಿಕ ಚಲನೆಯು ಎಂದಿಗೂ ತನ್ನ ಅರ್ಥವನ್ನು ಹೊಂದಿರುವುದೋ ಇಲ್ಲವೋ ಇಂಬುದು ಬಹುತೇಕ ವ್ಯಾಖ್ಯಾನಗಳು ಮತ್ತು ಪದಗಳನ್ನು ಹೊಂದಿರುವ ಪ್ರತ್ಯೇಕ ಕಿನೆಸಿಕ್ಸ್ ಅಭಿವ್ಯಕ್ತಿಯು ನಮ್ಮ ತಿಳುವಳಿಕೆಯನ್ನು ಎಚ್ಚರಿಸುತ್ತದೆ ಹಾಗೆಯೇ ಚಲನಶಾಸ್ತ್ರದ ವ್ಯಾಖ್ಯಾನಗಳು ಸಂದರ್ಭವನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಂದು ಪದದ ವ್ಯಾಖ್ಯಾನವು ಕೇವಲ ವಾಕ್ಯದ ಮೇಲೆ ಅವಲಂಬಿತವಾಗಿರುವ ಸಂಪೂರ್ಣ ಸಂದರ್ಭದ ತಿಳುವಳಿಕೆಯನ್ನು ಕೂಡ ಅವಲಂಬಿಸಿರುತ್ತದೆ ದೇಹದ ಚಲನೆ ಕಿನೆಸಿಕ್ಸ್ ನ ಚಲನೆಯನ್ನು ಸನ್ನಿವೇಶಗಳಲ್ಲಿ ಮಾತ್ರ ಅರ್ಥೈಸಿಕೊಳ್ಳಬೇಕು ಆಗ ಮಾತ್ರ ಆದರ್ಶಪ್ರಾಯವಾಗಿ ಒಂದು ಮಾದರಿಯ ಅಥವಾ ಮೌಖಿಕ ಸಂದೇಶದೊಂದಿಗೆ ಸಮಾನವಾದ ಭಾಷೆಯ ಸಂದೇಶವು ಕೂಡ ರವಾನೆಯಾಗುತ್ತದೆ ಚಲನೆಗಳಲ್ಲಿ ಪ್ರತ್ಯೇಕವಾದ ಅರ್ಥಗಳನ್ನು ನಿಯೋಜಿಸ ಬಾರದು ಮತ್ತು ನಾವು ಕೆಲಸ ಚಲನೆಯನ್ನು ಸಂದರ್ಭದ ಆಧಾರದ ಮೇಲೆ ಮೌಖಿಕ ಸಂದೇಶಗಳ ಪಕ್ಕವಾದ್ಯ ಎಂದು ಪರಿಗಣಿಸಬಹುದು ಆದರೂ ಅನೇಕ ಕಿನೆಸಿಕ್ಸ್ ಅಭಿವ್ಯಕ್ತಿಗಳನ್ನು ಮೌಖಿಕ ಪ್ರಚೋದನೆಯಿಂದ ಸ್ವತಂತ್ರವಾಗಿಯೂ ಕೂಡ ಬಳಸಬಹುದಾಗಿದೆ ಕಿನೆಸಿಕ್ಸ್ ಅಶಾಬ್ದಿಕ ಸಂಕೇತಗಳ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿಯಾದ ಸಂವಹನದ ಮಾಧ್ಯಮವಾಗಿದೆ ಏಕೆಂದರೆ ಇದು ಸಂದೇಶಗಳನ್ನು ಹೊಂದಲು ಲಭ್ಯವಿರುವ ವೈಶಿಷ್ಟ್ಯಗಳ ಸಂಪತ್ತಿನಿಂದ ಪ್ರಭಾವಶಾಲಿಯಾದುದು ಕಿನೆಸಿಕ್ಸ್ ಕ್ಷೇತ್ರದೊಂದಿಗೆ ಸಂಬಂಧಿಸಿರುವ ವ್ಯಾಖ್ಯಾನಗಳ ಫಲವತ್ತತೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಕೆಲವು ಅಂದಾಜುಗಳನ್ನು ಮತ್ತು ಅವಲೋಕನಗಳನ್ನು ಮಾಡಬಹುದು 70 ದಶಲಕ್ಷ ಕ್ಕೂ ಹೆಚ್ಚು ವಿಭಿನ್ನ ಕಿನೆಸಿಕ್ಸ್ ಮಾದರಿಗಳನ್ನು ಮನುಷ್ಯರು ಉತ್ಪಾದಿಸಬಹುದು ಎಂದು ಹೇಳಲಾಗುತ್ತದೆ ಪ್ರೊಫೆಸರ್ ವರ್ಡ್ ಮಿಸ್ಟರ್ ಮತ್ತು ಆಲ್ಬರ್ಟ್ ಮೆಹರ್ ಅಭಿಯಾನ್ ಅವರು ಸಂವಹನದ ಅಶಾಬ್ದಿಕ ಅಂಶಗಳ ಕ್ರೋಡೀಕರಿಸಿದ ಅಧ್ಯಯನಗಳನ್ನು ಪ್ರಾರಂಭಿಸಿದಾಗ ವಿಭಿನ್ನ ಭೌತಿಕ ಅಭಿವ್ಯಕ್ತಿಗಳು ಮುಖದ ಅಭಿವ್ಯಕ್ತಿಗಳು ಅಕ್ಷಿ ಸಂಪರ್ಕ ಮತ್ತಿತರ ಕಿನೆಸಿಕ್ಸ್ ನಡವಳಿಕೆಗಳ ವಿಡಿಯೋ ತುಣುಕನ್ನು ತಯಾರಿಸಲು ಪ್ರಯತ್ನಿಸಿದರು ಆದರೆ ಎಲ್ಲವನ್ನು ಸೆರೆಹಿಡಿಯಲು ಅಸಾಧ್ಯವಾದುದರಿಂದ ಅದನ್ನು ನಿಲ್ಲಿಸಬೇಕಾಯಿತು ಮಾನವನ ಮುಖ ಮತ್ತು ಮಾನವನ ದೇಹವು ಅಕ್ಷರಶಹ ಹಲವಾರು ಅಭಿವ್ಯಕ್ತಿಗಳಲ್ಲಿ ಸಮರ್ಥವಾಗಿದೆ ಕೆಲವು ಮೂಲಭೂತ ಭಾವನೆಗಳ ಮೂಲ ಗುರುತಿಸುವಿಕೆ ಹಾಗೂ ಸಾರ್ವತ್ರಿಕ ಸನ್ನೆಗಳ ಚೌಕಟ್ಟನ್ನು ಮೀರಿ ಸಂವಹನದ ಆಶಾಬ್ದಿಕ ಅಂಶಗಳನ್ನು ಹೆಚ್ಚು ಪ್ರತಿಪಾದಿಸಲು ಸಾಧ್ಯವಿಲ್ಲ ಮುಖದಲ್ಲಿ 30 ಅಥವಾ ಅದಕ್ಕಿಂತಲೂ ಹೆಚ್ಚು ಸ್ನಾಯುಗಳಿವೆ ಎಂದು ಶರೀರ ಶಾಸ್ತ್ರಜ್ಞರು ಅಂದಾಜಿಸಿದ್ದಾರೆ ಹಾಗೂ ಅವುಗಳಲ್ಲಿ ಎಲ್ಲವೂ ಸುಮಾರು 20000 ವಿಭಿನ್ನ ಅಭಿವ್ಯಕ್ತಿಗಳನ್ನು ಪ್ರದರ್ಶಿಸುವ ಸಾಮರ್ಥ್ಯವನ್ನು ಹೊಂದಿವೆ ತಮ್ಮ ಸಂಶೋಧನೆಯಲ್ಲಿ ಸಾವಿರ ಮಾನವ ಭಂಗಿಗಳ ಅಧ್ಯಯನ ಮಾಡಲು ಸಾಧ್ಯವಿದೆ ಎಂದು ಹೇವ್ಸ್ರ ರವರು ವರದಿ ಮಾಡಿದ್ದಾರೆ ಮತ್ತು ಈ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ 250000 ವರೆಗಿನ ಅಭಿವ್ಯಕ್ತಿಗಳು ಸಾಧ್ಯವಿದೆ ಎಂದು ತಿಳಿಸಿದ್ದಾರೆ ಕ್ರಾಫ್ಟ್ ರವರ ಪ್ರಕಾರತರಗತಿಯ ನಡವಳಿಕೆಯಲ್ಲಿ ಸುಮಾರು 8000 ವಿಭಿನ್ನ ಸನ್ನೆಗಳು ಮತ್ತು ನಿರ್ಣಾಯಕ ಸಂದರ್ಭಗಳಲ್ಲಿ 5000ಕ್ಕೂ ಹೆಚ್ಚು ಕೈ ಗಳ ಸನ್ನೆಗಳು ಕಂಡುಬರುತ್ತವೆ ಎಂದು ವರದಿ ಮಾಡಿದ್ದಾರೆ ಈ ಅಂದಾಜುಗಳು ಅಶಾಬ್ದಿಕ ಸಂಕೇತಗಳನ್ನು ಕಳುಹಿಸಲು ಮಿತಿಯಿಲ್ಲದ ಕಿನೆಸಿಕ್ಸ್ ವಿಧಾನಗಳನ್ನು ತೋರಿಸುತ್ತವೆ ಹಲವಾರು ಕಿನೆಸಿಕ್ಸ್ ಸಂಕೇತಗಳನ್ನು ಕಳುಹಿಸುವಾಗ ಮಾನವರ ಸಾಮರ್ಥ್ಯ ಶ್ಲಾಘನೀಯವಾದರೆ ಕಿನೆಸಿಕ್ಸ್ ಸಂಕೇತಗಳನ್ನು ಗುರುತಿಸುವ ನಮ್ಮ ಸಾಮರ್ಥ್ಯವು ಸಹ ಅಗಾಧವಾಗಿದೆ ನಮ್ಮ ಸಂವೇದನಾ ಗ್ರಹಿಕೆಗೆ ದೃಷ್ಟಿಯು ಸುಮಾರು 80 ಪ್ರತಿಶತದಷ್ಟು ಕೊಡುಗೆ ನೀಡಿದರೆ ಉಳಿದ 20 ವು ನಮ್ಮ ಶ್ರವಣ ಸ್ಪರ್ಶ ರುಚಿ ಮತ್ತು ವಾಸನೆ ಇತ್ಯಾದಿ ಗಳಿಂದ ಬರುತ್ತದೆ ಪೈಲೆಟ್ ಒಬ್ಬನು ವಿಮಾನದ ಹೊಳಪನ್ನು ಸೆಕೆಂಡಿನ 1200 ರಷ್ಟು ಕ್ಷಿಪ್ರವಾಗಿ ಗುರುತಿಸಬಹುದು ಎಂದು ಹೇಳಲಾಗುತ್ತದೆ ಕೋಟೆಯ ಕಾವಲುಗಾರನೂ ಕೂಡ ಅಷ್ಟು ದೂರದಿಂದಲೂ ವ್ಯಕ್ತಿಗಳ ದಾಖಲಿಸಲಾಗದ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಕ್ಷಣಿಕ ಮುಖದ ಅಭಿವ್ಯಕ್ತಿಗಳು ಮತ್ತು ದೇಹದ ಚಲನೆಗಳನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ನಮ್ಮ ದೇಹವು ಉಪಯುಕ್ತ ಮಾಹಿತಿಯನ್ನು ಒದಗಿಸುವಾಗ ವಿಶೇಷವಾಗಿ ಏಕಾಂತದಲ್ಲಿ ಯಾವುದೇ ವ್ಯಕ್ತಿಗೆ ತನ್ನ ಆಂತರಿಕ ಮಾನಸಿಕ ಸ್ಥಿತಿಗಳನ್ನು ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಇದರ ಪರಿಣಾಮವಾಗಿ ಅಶಾಬ್ದಿಕ ಸಂದೇಶಗಳ ಅರ್ಥಗಳನ್ನು ಸ್ವೀಕರಿಸಲು ಜನರು ಬೇರೆ ಬೇರೆ ಅಂಶಗಳಿಗಿಂತ ಹೆಚ್ಚಾಗಿ ಕೆನ್ನೆಸ್ಎಕ್ಸ್ ಸೂಚನೆಗಳನ್ನು ಅವಲಂಬಿಸಿದ್ದಾರೆ ಎಂದು ನಾವು ಕಾಣಬಹುದು ಚಿನಸೆಕ್ಸ್ ಅನಿಯಮಿತ ಸಂಖ್ಯೆಯಲ್ಲಿ ಮೌಖಿಕ ಸಂಕೇತಗಳನ್ನು ಕಳುಹಿಸಬಹುದು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ವಿಶೇಷವಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ನಡವಳಿಕೆ ಗಿಂತ ಹೆಚ್ಚಿನದನ್ನು ನಾವು ಪ್ರದರ್ಶಿಸಬಹುದು ಎಂದು ನಮಗೆ ಅರಿವಾಗುತ್ತದೆ ಉದಾಹರಣೆಗೆ ಸ್ನೇಹಿತನನ್ನು ಅವನು ಅಥವಾ ಅವಳು ಮಾಡಿದ ಯಾವುದೇ ಕ್ರಿಯೆಯ ಮೆಚ್ಚ ಬೇಕೆಂದರೆ ನಮ್ಮ ದೈಹಿಕ ಸನ್ನೆಗಳ ಸಹಾಯದಿಂದ ನಾವು ನಿಖರವಾಗಿ ನಡೆದುಕೊಳ್ಳುತ್ತೇವೆ ಒಂದು ನಾವು ಮೆಚ್ಚುಗೆಯನ್ನು ನೀಡಬಹುದು ಅರ್ಧ ನಗುವನ್ನು ಪ್ರದರ್ಶಿಸುತ್ತಾ ಆ ನಗುವಲ್ಲಿ ನಾವು ಆ ಮೆಚ್ಚುಗೆಯನ್ನು ಸಂಯೋಜಿಸಬಹುದು ಅಥವಾ ಹೆಚ್ಚು ಉತ್ಸಾಹಭರಿತರಾಗಿದ್ದೇವೆ ಎಂದು ತೋರಿಸಲು ಯಾವುದೇ ರೀತಿಯ ಕೈಸನ್ನೆ ಗಳನ್ನು ಕೂಡ ರವಾನಿಸಬಹುದು ಆಗ ನಿಖರವಾಗಿ ಏನು ಸಂದೇಶ ಹೋಗುತ್ತದೆಯೋ ಅದನ್ನು ನಮ್ಮ ಸ್ನೇಹಿತರು ತಕ್ಷಣ ಅರ್ಥಮಡಿಕೊಳ್ಳುತ್ತಾರೆ ಎಲ್ಲಾ ಪ್ರತ್ಯೇಕ ಮತ್ತು ವಿಭಿನ್ನ ಸಂಕೇತಗಳಲ್ಲಿ ಸಾಮಾನ್ಯವಾದುದು ಮೆಚ್ಚುಗೆಯ ಭಾವನೆ ಮೆಚ್ಚುಗೆಯ ಮಟ್ಟ ಅದರ ಜೊತೆಗೆ ಸಂವಹನವಾಗುವ ವಿಭಿನ್ನ ಮಾರ್ಪಾಡುಗಳನ್ನು ಸಹ ಸಂದೇಶವನ್ನು ಸ್ವೀಕರಿಸುವವನು ತಕ್ಷಣ ಅರ್ಥಮಾಡಿಕೊಳ್ಳುತ್ತಾನೆ ಆದ್ದರಿಂದ ಮಾನವರು ಕೆನ್ನೆಸ್ಎಕ್ಸ್ ಸಂಕೇತಗಳನ್ನು ಕಳುಹಿಸಲು ಮತ್ತು ತಕ್ಷಣವೇ ಅದನ್ನು ಸ್ವೀಕರಿಸಲು ಕೂಡ ಅಪಾರ ಸಾಮರ್ಥ್ಯವನ್ನು ಹೊಂದಿದ್ದಾರೆ 125 ಮೈಕ್ರೋ ಸೆಕೆಂಡುಗಳಲ್ಲಿ ಕಳುಹಿಸುವ ಸಂಕೇತಗಳು ಕ್ಷಣಿಕ ಮುಖದ ಅಭಿವ್ಯಕ್ತಿಗಳು ಮತ್ತು ದೇಹದ ಚಲನೆಗಳನ್ನು ಸಹ ನಮ್ಮ ಮೆದುಳು ಸಹ ಕಳುಹಿಸಲು ಹಾಗೂ ಸ್ವೀಕರಿಸಲು ಸಶಕ್ತವಾಗಿದೆ ಕಿನೆಸಿಕ್ಸ್ ಸಂದೇಶಗಳನ್ನು ರವಾನಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಈ ಸಾಮರ್ಥ್ಯವನ್ನು ಮನುಷ್ಯರು ಹೇಗೆ ಪಡೆಯುತ್ತಾರೆ ನಮ್ಮ ಕಿನೆಸಿಕ್ಸ್ ನಡವಳಿಕೆ ಮತ್ತು ತಿಳುವಳಿಕೆಯ ಅನೇಕ ಅಂಶಗಳನ್ನು ಪರಿಸರ ಮತ್ತು ಸಾಮಾಜಿಕ ಅನುಭವಗಳ ಮೂಲಕ ಕಲಿಯುತ್ತೇವೆ ಜೋಡಿ ಬರಗೂರ್ ಮತ್ತು ಇತರರು ನಡೆಸಿದ ಸಂಶೋಧನೆಯೊಂದನ್ನು ಉಲ್ಲೇಖಿಸುವುದಾದರೆ 2016ರಲ್ಲಿ ಪ್ರಕಟವಾದ ದೃಶ್ಯ ಮತ್ತು ಶ್ರವಣ ಇಂದ್ರಿಯ ಸಂಕೇತಗಳ ಚಲನಶಾಸ್ತ್ರ ಮತ್ತು ಗಾಯನಗಳು ಎಂಬುದು ಕಿನೆಸಿಕ್ಸ್ ಅಭಿವ್ಯಕ್ತಿಗಳನ್ನು ಏಕಕಾಲದಲ್ಲಿ ಮೂರು ರೀತಿಯಲ್ಲಿ ಅರ್ಥಮಾಡಿಕೊಳ್ಳಬಹುದು ಎಂದು ಅವರು ಸೂಚಿಸಿದ್ದಾರೆ ಮೊದಲನೆಯದಾಗಿ ಅವುಗಳನ್ನು ಸಹಜವಾಗಿ ನರವೈಜ್ಞಾನಿಕ ಪ್ರಕ್ರಿಯೆಗಳಿಂದ ಪಡೆದುಕೊಳ್ಳಲಾಗುತ್ತದೆ ಅರ್ಥಮಾಡಿಕೊಳ್ಳಲಾಗುತ್ತದೆ ಅವು ತಳೀಯವಾಗಿ ರಚನೆಯಾಗಿ ವಿಕಾಸದ ಮೂಲಕ ಅಭಿವೃದ್ಧಿ ಹೊಂದಿವೆ ಪರಿಸರದೊಂದಿಗಿನ ನಮ್ಮ ಪರಸ್ಪರ ಕ್ರಿಯೆಯಲ್ಲಿ ಎಲ್ಲ ಮಾನವರಿಗೂ ಸಾಮಾನ್ಯವಾದ ಅನುಭವಗಳಿಂದ ಎರಡನೆಯದಾಗಿ ಹುಟ್ಟಿಕೊಳ್ಳುತ್ತವೆ ಮೂರನೆಯದಾಗಿ ಸಂಸ್ಕೃತಿಯ ಮೂಲಕ ನಿರ್ದಿಷ್ಟ ಕಾರ್ಯಗಳು ಮತ್ತು ಸಾಮಾಜಿಕ ಸಂವಹನ ಸಂಸ್ಕೃತಿಗಳು ಅಥವಾ ಸಹ ಸಂಸ್ಕೃತಿಗಳು ವ್ಯಕ್ತಿಗಳಲ್ಲಿ ಬದಲಾವಣೆಯನ್ನು ತರುತ್ತವೆ ಆದ್ದರಿಂದ ಕಿನೆಸಿಕ್ಸ್ ನಡವಳಿಕೆಯ ಕೆಲವು ಅಂಶಗಳು ಸಾರ್ವತ್ರಿಕವಾಗಿ ಅರ್ಥೈಸುತ್ತಿದ್ದರು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭಿನ್ನತೆ ಗಳಿಂದಾಗಿ ಕೆಲವು ವ್ಯತ್ಯಾಸಗಳನ್ನು ಹೊಂದಿವೆ ಕಿನೆಸಿಕ್ಸ್ ಪ್ರಕಾರಗಳನ್ನು ನೋಡುವುದಾದರೆ ಬರ್ಡ್ ಮಿಸ್ಟರ್ ರವರು ಮೂರು ವಿಧದ ಕೆಲಸಗಳಿವೆ ಎಂದು ಸೂಚಿಸಿದ್ದಾರೆ ಅವರು ತಮ್ಮ ಸಂಶೋಧನಾ ಕಾರ್ಯಗಳಲ್ಲಿ ಲಾಂಛನಗಳು ಚಿತ್ರಗಳು ಮತ್ತು ಪ್ರದರ್ಶನಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಆದರೂ ಪ್ರೊಫೆಸರ್ ಪಾಲಕ್ ಮನ್ ಮತ್ತು ಅವರ ಸಹೋದ್ಯೋಗಿ ಯಾದ ವ್ಯಾಲೆನ್ಸ್ ಅವರು ಅವರ ಸಂಶೋಧನೆಯನ್ನು ಮುಂದುವರಿಸಿ ಐದು ಪ್ರಕಾರಗಳು ಅಥವಾ ಪ್ರೀತು ವಿಭಾಗಗಳ ಹಾಗೆಯೇ ಕಿನೆಸಿಕ್ಸ್ ಅನ್ನು ವರ್ಗೀಕರಿಸಿದ್ದಾರೆ ಅವು ಯಾವುವೆಂದರೆ ಲಾಂಛನಗಳು ಸಚಿತ್ರಗಳು ಪರಿಣಾಮಕಾರಿ ಪ್ರದರ್ಶನಗಳು ನಿಯಂತ್ರಕಗಳು ಆಂಗಿಕ ಭಾಷೆಯನ್ನು ಕುರಿತಂತೆ ಆರಂಭಿಕ ಪರಿಚಯದಲ್ಲಿ ಮೂರು ಅಂಶಗಳನ್ನು ಅಥವಾ ಮೂರು ಕಿಸಿಕ್ಸ್ ಗಳನ್ನು ಕುರಿತು ಉಲ್ಲೇಖಿಸಿದ್ದೇನೆ ಇವುಗಳೇ ಮೂಲ 3 ವಿಧಗಳಾಗಿವೆ ಇನ್ನು ಮುಂದೆ ಹೆಚ್ಚಿನ ವಿಸ್ತಾರಕ್ಕಾಗಿ ಪ್ರೊಸೆಸರ್ Paul Ekman ಮತ್ತು Wallace Friesen ರವರ ಸಂಶೋಧನೆಗಳನ್ನು ಸಮಗ್ರ ವಿವರಣೆಗಾಗಿ ತಿಳಿಸುತ್ತೇನೆ ಕಿನೆಸಿಕ್ಸ್ ಸಾಂಸ್ಕೃತಿಕ ವ್ಯಾಖ್ಯಾನಕ್ಕೆ ಮುಕ್ತವಾದ ನಿರ್ದಿಷ್ಟ ಅರ್ಥಗಳನ್ನು ರವಾನಿಸುತ್ತದೆ ನಾವು ಸಂಸ್ಕೃತಿಗಳ ಆದ್ಯಂತ ಸಂವಹನ ನಡೆಸಬೇಕಾದ ಸಂದರ್ಭದಲ್ಲಿ ನಮ್ಮ ಚಲನೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಮತ್ತು ಅವುಗಳು ಅರಿವಿನ ಕೊರತೆಯಿಂದ ಜರುಗುತ್ತವೆ ಆದುದರಿಂದ ನಮ್ಮ ಕಿನೆಸಿಕ್ಸ್ ಅಭಿವ್ಯಕ್ತಿಗಳು ನಮ್ಮ ಭಾವನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸತ್ಯವನ್ನು ಪ್ರಸ್ತುತಪಡಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಮೊದಲ ವರ್ಗ ಲಾಂಛನವನ್ನು kinesics ವರ್ತನೆಯ ಪ್ರಕಾರವಾಗಿ ನೋಡೋಣ ಲಾಂಛನಗಳು ಭಾಷಣ ಸ್ವತಂತ್ರ ಸನ್ನೆಗಳು ಎಂದು ಪರಿಗಣಿಸಲಾಗಿದೆ ರೋ ಮತ್ತು ಲೆವೆನ್ ರವರು ಇದನ್ನು ಸ್ವಾಯತ್ತ ಸನ್ನೆಗಳು ಎಂದು ಕರೆಯುತ್ತಾರೆ ಕೈಗಳು ಪಾದಗಳು ತೋಳುಗಳು ದೇಹ ಮತ್ತಿತರ ಭಾಗಗಳು ನಿರ್ದಿಷ್ಟ ಮತ್ತು ಕ್ರೋಡೀಕರಿಸಿದ ಅರ್ಥವನ್ನು ಹೊಂದಿದೆ ಅವು ಇತರ ಕೆಲಸಗಳಿಗೆ ಗಳಂತೆ ಮಾತಿನ ಮೇಲೆ ಅವಲಂಬಿತವಾಗಿರುವುದು ಇಲ್ಲ ಆದ್ದರಿಂದ ಲಾಂಛನಗಳು ಶಾಬ್ದಿಕ ಸಮಾನವಾದ ಅಶಾಬ್ದಿಕ ಸಂಕೇತಗಳಾಗಿವೆ ಅವುಗಳನ್ನು ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಏಕೆಂದರೆ ಅವುಗಳನ್ನು ನಿರ್ದಿಷ್ಟ ಸನ್ನಿವೇಶದಲ್ಲಿ ಆಗಾಗ ಬಳಸಲಾಗುತ್ತದೆ ಮತ್ತು ಲಾಂಛನಗಳನ್ನು ಸ್ವೀಕರಿಸುವ ವ್ಯಕ್ತಿಯು ತಕ್ಷಣವೇ ಅರ್ಥವನ್ನು ಗ್ರಹಿಸುತ್ತಾನೆ ಲಾಂಛನಗಳನ್ನು ಮಾನವ ನಾಗರಿಕತೆಯು ಕಂಡುಹಿಡಿದಿದ್ದು ಮಾನವ ಅವುಗಳನ್ನು ಹುಟ್ಟಿನಿಂದ ಪಡೆಯುವಂತಹ ಜ್ಞಾನವಲ್ಲ ಇತರರೊಂದಿಗೆ ಸಂವಹನ ನಡೆಸುವ ಮೂಲಕ ನಾವು ಅವುಗಳನ್ನು ನಮ್ಮ ಸಂಸ್ಕೃತಿಯನ್ನು ಆಚರಿಸಿದಂತೆ ಕ್ರೋಢೀಕರಿಸುತ್ತವೆ ಕಿನೆಸಿಕ್ಸ್ ನಡವಳಿಕೆಯ ಇತರ ಅಂಶಗಳಿಗಿಂತ ಭಿನ್ನವಾಗಿ ನಾವು ಈ ಸಂಕೇತಗಳ ಅರ್ಥದ ಬಗ್ಗೆ ಜಾಗೃತಿ ಮತ್ತು ಸಂಪೂರ್ಣ ಅರಿವಿನೊಂದಿಗೆ ಬಳಸಬೇಕಾಗುತ್ತದೆ ಲಾಂಛನಗಳು ಕ್ರೋಡೀಕರಿಸಿದ ಅರ್ಥವನ್ನು ಹೊಂದಿವೆ ಮತ್ತು ಅವುಗಳಿಗೆ ನಿರ್ದಿಷ್ಟವಾದ ಅರ್ಥವಿದೆ ಅಕ್ಷರಶಹ ಪದಗಳಿಗೂ ಅನುವಾದಿಸಲಾಗುತ್ತದೆ ಕೂಡ ಲಾಂಛನ ಗಳಿಗೆ ಅರ್ಥವನ್ನು ಎರಡು ರೀತಿಯಲ್ಲಿ ನಿರ್ಮಿಸಬಹುದು ಮೊದಲನೆಯದಾಗಿ ಇದು ಕ್ರೋಡೀಕರಿಸಿದ ಅರ್ಥವಾಗಿದ್ದು ಕ್ರೋಡೀಕರಿಸಿದ ಅರ್ಥ ಎಂದರೆ ಚೆನ್ನಾಗಿ ಬರೆಯಲ್ಪಟ್ಟ ಮತ್ತು ಉತ್ತಮವಾಗಿ ದಾಖಲಿಸಲ್ಪಟ್ಟ ಅರ್ಥವನ್ನು ಪಡೆದುಕೊಂಡಿರುತ್ತದೆ ಎಂದರ್ಥ ಉದಾಹರಣೆಗೆ ನೀರೊಳಗಿನ ಈಜುಗಾರರ ಸಂಕೇತಗಳು ಅಥವಾ ಟ್ರಾಫಿಕ್ ಪೊಲೀಸರ ಸಿಗ್ನಲ್ಗಳು ಮನುಷ್ಯನಿಂದ ಮಾಡಲ್ಪಟ್ಟ ಸಂಕೇತಗಳಾಗಿವೆ ಕಿವುಡ ಮತ್ತು ಮೂಕರ ಭಾಷೆಗಳು ಕ್ರೋಡೀಕರಿಸಿದ ಭಾಷೆಗಳಿಗೆ ಉದಾಹರಣೆ ಎಂದು ನಾವು ನೋಡಬಹುದು ಅವು ವಿಭಿನ್ನವಾಗಿದ್ದರೂ ಅವುಗಳಿಗೆ ಕ್ರೋಡೀಕರಿಸಿದ ಅರ್ಥಗಳನ್ನು ಹೊಂದಿದ್ದು ಕಿವುಡ ಮತ್ತು ಮೂಕರ ಅಭಿವ್ಯಕ್ತಿಗಳನ್ನು ವಿಭಿನ್ನ ಸಾಮರ್ಥ್ಯದ ಜನರಿಗೆ ಅಭಿವ್ಯಕ್ತಿ ಎಂದು ಇತರರಿಗೆ ತಿಳಿಸಬಹುದು ಲಾಂಛನದ ಅರ್ಥವನ್ನು ನಿರ್ಮಿಸುವ ಎರಡನೆಯ ಮಾರ್ಗವೆಂದರೆ ಸಾಂಸ್ಕೃತಿಕವಾಗಿ ಕಲಿತ ಅರ್ಥಗಳು ಮತ್ತು ನಡವಳಿಕೆಗಳು ಗುರುತಿಸಲ್ಪಟ್ಟಿವೆ ವಿನ್ಸ್ಟನ್ ಚರ್ಚಿಲ್ ಯುರೋಪಿಯನ್ ಸಂಸ್ಕೃತಿಯಲ್ಲಿಯ ಜನಪ್ರಿಯಗೊಳಿಸಿದ ವಿ ಆಕಾರದ ಚಿನ್ಹೆಯ ವಿಜಯದ ಚಿನ್ಹೆಗೆ ಹೆಸರುವಾಸಿಯಾಗಿದೆ ಪ್ರೀತಿಯಲ್ಲಿ ನಾವು ಕೈಯನ್ನು ದೇಹದ ಮಧ್ಯಭಾಗಕ್ಕೆ ಮುಂದೆ ಚಾಚಿ ಮಧ್ಯೆ ಬೆರಳು ಹಾಗೂ ತೋರುಬೆರಳುಗಳನ್ನು ನೆಟ್ಟಗೆ ಮುಂದಕ್ಕೆ ತೋರಿಸುತ್ತೇವೆ ವಿನ್ಸ್ಟನ್ ಚರ್ಚಿಲ್ ಜನಪ್ರಿಯಗೊಳಿಸಿದ ವಿಜಯ ಚಿನ್ಹೆಗೆ ಹೋಲಿಸಿದರೆ ತಲೆಕೆಳಗಾದ ಹಿಂದೆಯೂ ಕೂಡ ಇದೆ ಅದು ಎರಡು ಎಂಬ ಸಂಖ್ಯೆಯನ್ನು ತಿಳಿಸುತ್ತದೆ ಅಥವಾ ಅವಮಾನದ ಸೂಚಕವಾಗಿಯೂ ಬಳಸುತ್ತಾರೆ ಹಾಗೆಯೇ ಸಂಸ್ಕೃತಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುವ ಮುಷ್ಟಿ ಚಿಹ್ನೆಯು ಒಗ್ಗಟ್ಟಿನ ಅಥವಾ ಅಧಿಕಾರದ ಅಭಿವ್ಯಕ್ತಿಯಾಗಿದೆ ಇದು ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಚೀನಾದ ಕ್ರಾಂತಿ ಅಥವಾ ರಷ್ಯಾದ ಕ್ರಾಂತಿ ಅಂತಹ ವಿಭಿನ್ನ ಕ್ರಾಂತಿಗಳಲ್ಲಿ ಜನಪ್ರಿಯವಾಯಿತು 1990 ರಲ್ಲಿ ನೆಲ್ಸನ್ ಮಂಡೇಲಾ ರವರು ಜೈಲಿನಿಂದ ಮುಕ್ತರಾಗಿ ಹೊರಬರುವಾಗ ಈ ಚಿನ್ಹೆಯನ್ನು ಹಿಡಿದು ಹೊರನಡೆದರು ಅಮೆರಿಕದಲ್ಲಿ ಜನಾಂಗೀಯ ಹಕ್ಕುಗಳ ಆಂದೋಲನ ದಿನಗಳಲ್ಲಿ ಇದನ್ನು Black Power ಸಲ್ಯೂಟ್ ಎಂದು ಕರೆಯಲಾಯಿತು ಲಾಂಛನದ ಅರ್ಥವನ್ನು ಸಾಂಸ್ಕೃತಿಕವಾಗಿಯೂ ನಿರ್ಮಿಸಬಹುದು ಅವುಗಳನ್ನು ಅರ್ಥೈಸುವ ವಿಧಾನದಲ್ಲಿ ಕೆಲವು ವ್ಯತ್ಯಾಸಗಳಿವೆ ಅಷ್ಟೇ ಅವುಗಳಲ್ಲಿ ಕೆಲವು ಚಿಹ್ನೆಗಳನ್ನು ನೋಡೋಣ ವಿಭಿನ್ನ ವ್ಯಾಖ್ಯಾನಗಳನ್ನು ಹೊಂದಿರುವ ಚಿನ್ಹೆ ನೋಡುವುದಾದರೆ ಎಲ್ಲವೂ ಸರಿ ಇದೆ ಎಂದು ಸೂಚಿಸುವಂತಹ ಸಂಕೇತವೊಂದು ಅದು ಶೂನ್ಯ ಎಂದು ಸಹ ಸೂಚಿಸಬಹುದು ಇದು ಕೆಲವು ಸಂಸ್ಕೃತಿಗಳಲ್ಲಿ ಹಣವನ್ನು ಸಹ ಸೂಚಿಸುವುದು ಸೂಚಿಸುತ್ತದೆ ಹಾಗೂ ಕೆಲವು ಸಮಾಜಗಳು ಇದನ್ನು ಅದೃಶ್ಯ ಸನ್ನೆಗಳು ಎಂದು ಪರಿಗಣಿಸುತ್ತವೆ ನಾವು ಈಗಾಗಲೇ ವಿ ಚಿನ್ಹೆಯ ಎರಡು ವಿಭಿನ್ನ ಅಂಶಗಳನ್ನು ನೋಡಿದ್ದೇವೆ ಥಂಬ್ಸ್ ಅಪ್ ಚಿನ್ಹೆಯು ಅನುಮೋದನೆ ಅರ್ಥದೊಂದಿಗೆ ಸಂಬಂಧಿಸಿದೆ ಅದೇ ರೀತಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇದು ದೃಶ್ಯ ಸೂಚಕವಾಗಿದ್ದು ಟ್ಯಾಕ್ಸಿಯನ್ನು ಕರೆಯುವ ಒಂದು ಚಿನ್ಹೆಯಾಗಿದೆ ಇಲ್ಲಿ ಪ್ರದರ್ಶಿಸಲಾದ ಕೊನೆಯ ಚಿಹ್ನೆಯು ವಿಭಿನ್ನ ವ್ಯಾಖ್ಯಾನಗಳನ್ನು ಹೊಂದಿರಬಹುದು ಆದರೆ ಎಲ್ಲ ವ್ಯಾಖ್ಯಾನಗಳು ವಿಭಿನ್ನವಾಗಿದ್ದರೂ ಸಹ ಅವುಗಳ ಅರ್ಥದ ಬಗ್ಗೆ ವಿಶಾಲವಾದ ತಿಳುವಳಿಕೆಯು ಪ್ರತಿಯೊಂದು ಸಂಸ್ಕೃತಿಯಲ್ಲಿಯೂ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು ಕಿನೆಸಿಕ್ಸ್ ನ ಮುಂದಿನ ಅಂಶವೆಂದರೆ ಸಚಿತ್ರಗಳು ಇಲ್ಲಸ್ಟ್ರೇಟೆಡ್ ಗಳನ್ನು ಮೆಟಾ ಕಮ್ಯೂನಿಕೇಟಿವ್ ಎಂದು ಕರೆಯುತ್ತಾರೆ ಏಕೆಂದರೆ ಅವು ಸಂದೇಶಗಳ ಸಂದೇಶಗಳ ಆಗಿವೆ ಆದ್ದರಿಂದ ಹೇಳುತ್ತಿರುವುದನ್ನು ಉಚ್ಚರಿಸಲು ಅಥವಾ ವ್ಯಕ್ತಿಗೆ ಅಭಿನಂದಿಸಲು ಭಾಷಣ ಅಥವಾ ಕಾರ್ಯದ ಜೊತೆಯಲ್ಲಿ ಮತ್ತು ತೋಳಿನ ಚಲನೆಗಳನ್ನು ಬಳಸಲಾಗುತ್ತದೆ ಉದಾಹರಣೆಗೆ ನನ್ನ ವಾದವನ್ನು ದೃಢವಾಗಿ ಮಂಡಿಸುವಾಗ ಅದನ್ನು ಬಲವಾಗಿ ಮುಷ್ಟಿಯಿಂದ ಬುದ್ಧ ಬಹುದು ಅಥವಾ ನಾನು ಇಲ್ಲಿ ನಕಾರಾತ್ಮಕ ವ್ಯಾಖ್ಯಾನವನ್ನು ಒಪ್ಪುವುದಿಲ್ಲ ಎಂದು ವ್ಯಕ್ತಪಡಿಸಲು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಎಂದು ಹಲವಾರು ಬಾರಿ ಒಂದೇ ಪದವನ್ನು ಬಳಸುತ್ತಾ ಹೇಳಬಹುದು ಆದ್ದರಿಂದ ಈ ತಲೆ ಮತ್ತು ಕೈ ಸಂಕೇತವು ಒಟ್ಟಿಗೆ ಸೇರಿ ನನ್ನ ಪದಗಳ ಪೂರಕ ಅಂಶಗಳನ್ನು ಸೂಚಿಸುತ್ತವೆ ಹೀಗೆ ಅಶಾಬ್ದಿಕ ಸಂದೇಶಗಳು ಮೌಖಿಕ ಸಂದೇಶಗಳನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಎಂದು ನಮಗೆ ತಿಳಿಸುತ್ತದೆ ಹಾಗೂ ಅವು ಸಂಸ್ಕೃತಿಗಳಲ್ಲಿ ಗಣನೀಯವಾಗಿ ಒಂದಕ್ಕೊಂದು ಬದಲಾಗಬಹುದು ಆದ್ದರಿಂದ ಲಾಂಛನಗಳು ಮತ್ತು ಸಚಿತ್ರಗಳನ್ನು ಔಪಚಾರಿಕವಾಗಿ ಸಾಮಾಜೀಕರಣದ ಮೂಲಕ ಕಲಿಯಲಾಗುತ್ತದೆ ಲಾಂಛನದ ಕ್ರೋಡೀಕರಿಸಿದ ಅಂಶಗಳನ್ನು ಹೊರತುಪಡಿಸಿ ಉದಾಹರಣೆಗೆ ನೀರೊಳಗೆ ಈಜುತ್ತಿರುವವರ ಸನ್ನೆ ಮುಂತಾದವುಗಳು ಹೀಗೆ ಸಚಿತ್ರಗಳಲ್ಲಿರುವ ಉಳಿದ ಲಾಂಛನಗಳನ್ನು ಸಾಮಾಜೀಕರಣದ ಮೂಲಕ ಮಾತ್ರ ಕರೆಯಲಾಗುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಲಾಂಛನಗಳು ಪ್ರಾಥಮಿಕವಾಗಿ ಕೈ ಸೂಚಕಗಳನ್ನು ನೇರ ಮೌಕಿಕ ಅನುವಾದದಿಂದ ದೂರವಿರಿಸುತ್ತದೆ ಮತ್ತು ಮೌಖಿಕ ಸಂವಹನವನ್ನು ಪುನರಾವರ್ತಿಸಲು ಅಥವಾ ಬದಲಿಸಲು ಕೂಡ ಬಳಸಬಹುದು ಆ ಸಚಿತ್ರಗಳಿಗೆ ಹೋಲಿಸಿದರೆ ಕೈ ತೋಳು ಅಥವಾ ತಲೆ ಉಚ್ಚಾರಣೆ ಅಥವಾ ಅಭಿನಂದನೆ ಭಾಷಣಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುವ ಸಂಕೇತಗಳನ್ನು ಕೂಡ ಇದು ಸೂಚಿಸುತ್ತದೆ ಅವುಗಳನ್ನು ಮಾತಿಲ್ಲದೆ ಬಳಸಲಾಗುವುದಿಲ್ಲ ಮತ್ತು ಲಾಂಛನ ಹಾಗೂ ಚಿತ್ರಗಳ ನಡುವಿನ ಪ್ರಮುಖ ವ್ಯತ್ಯಾಸ ಇದೇ ಆಗಿದೆ ಚಿತ್ರಕಾರರು ದೃಶ್ಯಚಿತ್ರಗಳನ್ನು ರಚಿಸುತ್ತಾರೆ ಮತ್ತು ಮಾತಿನ ಮೂಲಕ ರವಾನೆಯಾಗುವ ಸಂದೇಶಗಳನ್ನು ಬೆಂಬಲಿಸುತ್ತಾರೆ ಹೌದು ಸುಪ್ತಪ್ರಜ್ಞೆಯ ಆಚರಣೆಗಳಾಗಿದ್ದು ಅದು ಹೆಚ್ಚು ನಿಯಮಿತವಾಗಿ ಸಂಭವಿಸುತ್ತಾ ಹೋಗುತ್ತದೆ ಇಷ್ಟೇ ಅಲ್ಲದೆ ಯಾವುದೇ ಸಾಂಕೇತಿಕ ಚಲನೆಗಳನ್ನು ಯಾವುದಾದರೂ ದೊಡ್ಡ ಗಾತ್ರವನ್ನು ಸೂಚಿಸಲು ಉಪಯೋಗಿಸಿದಾಗ ನಮ್ಮ ಕೈಗಳನ್ನು ಪ್ರತ್ಯೇಕವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿ ಬಳಸಲಾಗುವ ಲಾಂಛನ ಗಳಿಗೆ ಹೋಲಿಸಿದರೆ ಸಚಿತ್ರಕಾರರು ಸುಪ್ತಾವಸ್ಥೆಯಲ್ಲಿ ಇದ್ದಾರೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಅಲ್ಲದೇ ಸಚಿತ್ರಗಳು ವ್ಯಕ್ತಿಯು ಬಹಿರ್ಮುಖಿ ಅಥವಾ ಅಂತರ್ಮುಖಿ ಎಂಬುದನ್ನು ತಿಳಿಸುತ್ತದೆ ಬಹಿರ್ಮುಖ ವ್ಯಕ್ತಿಯು ಹೆಚ್ಚಿದ ಚಿತ್ರಗಳನ್ನು ಬಳಸಿದರೆ ಅಂತರ್ಮುಖಿ ವ್ಯಕ್ತಿಯು ಸಚಿತ್ರ ಗಳನ್ನು ಕಡಿಮೆ ಬಳಸುತ್ತಾನೆ ಸಾಂಸ್ಕೃತಿಕ ಭಿನ್ನತೆಗಳು ಇದ್ದರೂ ಕೂಡ ವ್ಯಕ್ತಿತ್ವಗಳಲ್ಲಿ ನ ಈ ವ್ಯತ್ಯಾಸಗಳು ಸಚಿತ್ರ ಗಳ ಬಳಕೆಯ ಆಧಾರದ ಮೇಲೆ ಸಹ ಅರ್ಥವಾಗುತ್ತದೆ ಒಂದು ಚಿತ್ರವನ್ನು ರೂಪಿಸಲು ಅಥವಾ ಚಲನೆಯನ್ನು ಚಿತ್ರಿಸಲು ನಡವಳಿಕೆಗಳು ಒಳಗೊಂಡಿರುತ್ತವೆ ಆದ್ದರಿಂದ ಅದೃಶ್ಯ ಸಹಾಯವನ್ನು ಕೂಡ ಇವು ಬೇಡುತ್ತವೆ ಚಿತ್ರಗಳ ಬಳಕೆಯಲ್ಲಿಯೂ ಕೆಲವು ಸಾಂಸ್ಕೃತಿಕ ವ್ಯತ್ಯಾಸಗಳಿವೆ ಉದಾಹರಣೆಗೆ ಕೆಲವು ಸಂಸ್ಕೃತಿಗಳಲ್ಲಿ ಹೆಚ್ಚಿನ ಲ್ಯಾಟಿನ್ ಅಮೆರಿಕದ ದೇಶಗಳಲ್ಲಿ ಜನರು ತಮ್ಮ ಆಂಗ್ಲೋ ಸಾಕ್ಸನ್ ಸಹಪಾಠಿಗಳಿಗೆ ಹೋಲಿಸಿದರೆ ಹೆಚ್ಚು ಸಚಿತ್ರ ಗಳನ್ನು ಬಳಸುತ್ತಾರೆ ಸ ಚಿತ್ರಗಳ ಅನುಪಸ್ಥಿತಿಯ ಲ್ಯಾಟಿನ್ ಅಮೆರಿಕದ ದೇಶಗಳಲ್ಲಿ ಒಂದು ನಿರ್ದಿಷ್ಟ ಆಸಕ್ತಿಯ ಕೊರತೆ ಯನ್ನು ಸೂಚಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಏಷ್ಯಾದ ಸಂಸ್ಕೃತಿಗಳಲ್ಲಿ ಸಚಿತ್ರ ಗಳ ವ್ಯಾಪಕ ಬಳಕೆಯನ್ನು ಬುದ್ಧಿವಂತಿಕೆಯ ಕೊರತೆ ಎಂದೂ ಕೂಡಾ ವ್ಯಾಖ್ಯಾನಿಸಲಾಗಿದೆ ಕಿನೆಸಿಕ್ಸ್ ನ ಮೂರನೆಯ ವರ್ಗವೆಂದರೆ ಪರಿಣಾಮಕಾರಿ ಪ್ರದರ್ಶನಗಳು ಅವು ಚಲನೆಗಳು ಸಾಮಾನ್ಯವಾಗಿ ಮುಖದ ಸನ್ನೆಗಳ ಮೂಲಕ ನಿರ್ದಿಷ್ಟ ಭಾವನೆಯನ್ನು ಪ್ರದರ್ಶಿಸುತ್ತವೆ ಕೆಲವೊಮ್ಮೆ ನಿಜ ಭಾವನೆಗಳನ್ನು ಸಹ ಪ್ರದರ್ಶಿಸಬಹುದು ಆದರೆ ಸಾಮಾನ್ಯವಾಗಿ ನಕಲಿ ಭಾವನಾತ್ಮಕ ಸ್ಥಿತಿಗಳನ್ನು ಒಂದು ಸಭ್ಯ ಸಾಮಾಜಿಕ ಸುಳ್ಳುಗಳನ್ನು ತಿಳಿಸಲು ಅಥವಾ ವ್ಯಕ್ತಪಡಿಸಲು ಇದನ್ನು ಬಳಸುತ್ತಾರೆ ಕೆಲವೊಮ್ಮೆ ನಾವೆಲ್ಲರೂ ನಮ್ಮ ವೃತ್ತಿಪರ ಸನ್ನಿವೇಶಗಳಲ್ಲಿ ಸಭ್ಯ ಸಾಮಾಜಿಕತೆಯನ್ನು ಬಳಸಬೇಕಾಗುತ್ತದೆ ಉದಾಹರಣೆಗೆ ಅಧಿಕೃತ ಸಭೆಯಲ್ಲಿ ನಾವು ಹಳೆಯ ಸಹೋದ್ಯೋಗಿಯನ್ನು ಕಾಣಬಹುದು ಸಹೋದ್ಯೋಗಿಯೊಂದಿಗೆ ನಾವು ತುಂಬಾ ಸೌಹಾರ್ದಯುತ ಪದಗಳನ್ನು ಬಳಸುತ್ತೇವೆ "ಈಗ ನಿಮ್ಮನ್ನು ನೋಡಲು ತುಂಬಾ ಸಂತೋಷವಾಗಿದೆ" ಎಂಬ ಸಭ್ಯ ಸಾಮಾಜಿಕ ಸುಳ್ಳೊಂದನ್ನು ಹೇಳಬೇಕಾಗುತ್ತದೆ ಆದರೆ ನಾವು ಅದನ್ನು ಹೇಗೆ ರವಾನಿಸುತ್ತೇವೆ ನಮ್ಮ ಈ ಭಾವನೆಯು ಹೆಚ್ಚು ಮನವರಿಕೆ ಯಾಗಲು ಮತ್ತು ಹೆಚ್ಚು ಉತ್ಸಾಹಭರಿತ ವ್ಯಕ್ತಿಯಾಗಿ ನಮ್ಮ ಸಂತೋಷದ ಭಾವನೆಯನ್ನು ಅವರಿಗೆ ತಿಳಿಸಲು ನಾವು ಪರಿಣಾಮಕಾರಿ ಪ್ರದರ್ಶನ ಗಳನ್ನು ಬಳಸುತ್ತೇವೆ ಇವು ಸಭ್ಯವಾಗಿ ಬೆರೆಯುವಂತೆ ಅವಕಾಶ ಕಲ್ಪಿಸುತ್ತವೆ ನಮ್ಮ ಮುಖದ ವೈಶಿಷ್ಟ್ಯಗಳ ಸಹಾಯದಿಂದ ನಾವು ನಿರ್ದಿಷ್ಟ ಭಾವನಾತ್ಮಕ ಸ್ಥಿತಿಯನ್ನು ನಕಲು ಮಾಡುತ್ತೇವೆ ಈಗ ಎಚ್ಚರಿಕೆಯ ಮಾತೊಂದನ್ನು ಇಲ್ಲಿ ನೀಡಬಹುದು ಅದೇನೆಂದರೆ ನಾವು ಬಹಳ ನಿಪುಣ ನಟರಾಗುವವರೆಗೆ ಈ ಅಭಿವ್ಯಕ್ತಿಯನ್ನು ಎರಡು ಸೆಕೆಂಡು ಗಳಿಗಿಂತಲೂ ಹೆಚ್ಚು ಕಾಲ ನಿಭಾಯಿಸಲು ಸಾಧ್ಯವಿಲ್ಲ ಮತ್ತು ಇತರ ವ್ಯಕ್ತಿಯು ನಮ್ಮ ಮನಸ್ಸಿನ ಸತ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಘರ್ಷಣೆಯನ್ನು ತಪ್ಪಿಸಲು ಪರಿಣಾಮಕಾರಿ ಪ್ರದರ್ಶನಗಳು ನಮಗೆ ಸಹಾಯ ಮಾಡುತ್ತವೆ ಮತ್ತು ಸಂವಹನದಲ್ಲಿ ಇದು ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತದೆ ಹೀಗೆ ಪರಿಣಾಮಕಾರಿ ಪ್ರದರ್ಶನಗಳು ದೇಹದ ಚಲನೆ ಗಳಾಗಿದ್ದು ಒಬ್ಬ ವ್ಯಕ್ತಿಯು ಅನುಭವಿಸುತ್ತಿರುವ ಭಾವನಾತ್ಮಕ ಸ್ಥಿತಿಯನ್ನು ಕುರಿತು ಹೇಳುತ್ತದೆ ಆದರೆ ಇವು ಹೆಚ್ಚಾಗಿ ನಕಲಿ ಮುಖದ ಸಂರಕ್ಷಣೆ ಗಳಾಗಿ ಪರಿಣಾಮಕಾರಿ ಸ್ಥಿತಿಗಳನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ಮುಖದ ಲಾಂಛನವು ಕನಸಿಕ್ಸ್ ವರ್ತನೆಯಾಗಿದೆ ಅದು ಸಾಮಾನ್ಯವಾಗಿ ನಿರ್ದಿಷ್ಟ ಅರ್ಥವನ್ನು ಹೊಂದಿರುತ್ತದೆ ಉದಾಹರಣೆಗೆ ನಿಜವಾದ ನಗು ಸಂತೋಷವನ್ನು ಸೂಚಿಸುತ್ತದೆ ಆದರೆ ಲಾಂಛನ ದಂತಹ ಸ್ವತಂತ್ರ ಸನ್ನೆಗಳನ್ನು ಪರಿಣಾಮಕಾರಿ ಪ್ರದರ್ಶನಗಳನ್ನು ಯಾವಾಗಲೂ ಪದಗಳ ಸಹಯೋಗದಲ್ಲಿ ಸಚಿತ್ರಗಳೊಂದಿಗೆ ಬಳಸಲಾಗುತ್ತದೆ ಪರಿಣಾಮಕಾರಿ ಪ್ರದರ್ಶನದ ಕೊರತೆಯೂ ಭಾವನೆಗಳ ಕೊರತೆ ಎಂಬುದನ್ನು ಸೂಚಿಸುವುದಿಲ್ಲ ಬದಲಾಗಿ ನಮ್ಮ ಸಾಂಸ್ಕೃತಿಕ ಪರಿಗಣನೆಗಳು ಸ್ವೀಕಾರಾರ್ಹ ಸಾಮಾಜಿಕ ನಡವಳಿಕೆಗಳೇ ಆಗಿವೆ ಎಂದು ಪರಿಗಣಿಸಲ್ಪಡುವುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತವೆ ಉದಾಹರಣೆಗೆ ಜಪಾನಿನ ವ್ಯಕ್ತಿಯೊಬ್ಬ ತನ್ನ ಇಟಾಲಿಯನ್ ಸಹಪಾಠಿ ಗಿಂತ ಕೋಪವನ್ನು ವ್ಯಕ್ತಪಡಿಸುವಾಗ ಕಡಿಮೆ ಪರಿಣಾಮಕಾರಿ ಪ್ರದರ್ಶನದ ಚಲನೆಯನ್ನು ತೋರಿಸುತ್ತಾನೆ ಪರಿಣಾಮ ಎಂಬ ಪದವು ಭಾವನೆ ಎಂಬ ಅರ್ಥವನ್ನು ನೀಡುತ್ತದೆ ಆದ್ದರಿಂದ ಕಲಾವಿದರು ವಿಶೇಷವಾಗಿ ವ್ಯಂಗ್ಯಚಿತ್ರಕಾರರು ಮತ್ತು ಸಚಿತ್ರ ಕಾದರು ತಮ್ಮ ಕುಂಚ ಅಥವಾ ಪೆನ್ಸಿಲಿನಿಂದ ಕೆಲವು ಗೆರೆಗಳನ್ನು ಬರೆದು ಮಾನವನ ಭಾವನೆಗಳನ್ನು ಸೂಕ್ತವಾಗಿ ಕಾಗದದ ಮೇಲೆ ತೋರಿಸಬಲ್ಲರು ಕಿನೆಸಿಕ್ಸ್ ನ ನಾಲ್ಕನೆಯ ವರ್ಗವನ್ನು ನಿಯಂತ್ರಕಗಳು ಎಂದು ಕರೆಯಲಾಗುತ್ತದೆ ನಿಯಂತ್ರಕಗಳು ಅಶಾಬ್ದಿಕ ಕ್ರಿಯೆಗಳಾಗಿದ್ದು ಎರಡು ಅಥವಾ ಹೆಚ್ಚಿನ ಸಂವಾದಿಗಳ ನಡುವೆ ಮಾತನಾಡುವ ಮತ್ತು ಕೇಳುವ ಹಿಂದಿನ ಮತ್ತು ಮುಂದಿನ ಸ್ವರೂಪವನ್ನು ಕಾಪಾಡಿಕೊಳ್ಳುತ್ತದೆ ಅಥವಾ ನಿಯಂತ್ರಿಸುತ್ತದೆ ರೋ ಮತ್ತು ಲೆವೆನ್ ರವರು ನಿಯಂತ್ರಕಗಳು ಕಿನೆಸಿಕ್ಸ್ ನಡವಳಿಕೆಗಳನ್ನು ಸೂಚಿಸಿದ್ದು ಭಾಷಣಗಳು ಮತ್ತು ಆಲಿಸುವಿಕೆ ಗಳಲ್ಲಿ ಅದರ ಆಕಾರ ಮತ್ತು ಪ್ರಭಾವವನ್ನು ತೋರಿಸುತ್ತದೆ ಆದ್ದರಿಂದ ಇವು ದೇಹದ ಚಲನೆ ಗಳಾಗಿದ್ದು ಸಂಭಾಷಣೆಯನ್ನು ನಿಯಂತ್ರಿಸಲು ಹೊಂದಿಸಲು ಮತ್ತು ಉಳಿಸಿಕೊಳ್ಳಲು ಮತ್ತು ಪ್ರತಿಕ್ರಿಯೆಯನ್ನು ನಿರ್ಣಯಿಸಲು ಆಗಾಗ ಇದನ್ನು ಅವಲಂಬಿಸಲಾಗಿದೆ ಉದಾಹರಣೆಗೆ ನಮ್ಮ ಸಂದೇಶವನ್ನು ಕೇಳುಗರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನೋಡುವುದಾದರೆ ಪ್ರತಿಕ್ರಿಯೆಯನ್ನು ರವಾನಿಸಲು ನಾವು ನಮ್ಮ ತಲೆಯನ್ನು ಹೌದೆಂದು ತಲೆಯಾಡಿಸುತ್ತೇವೆ ನಾವು ವಿಭಿನ್ನ ದಿಕ್ಕುಗಳಿಗೆ ನಮ್ಮ ಕಣ್ಣುಗಳನ್ನು ಸಲ್ಲಿಸುತ್ತಾ ಅದನ್ನು ಅರ್ಥಮಾಡಿಕೊಂಡಿದ್ದೇವೆ ಇಲ್ಲವೇ ಎಂಬುದನ್ನು ಸೂಚಿಸುವ ಪ್ರತಿಕ್ರಿಯೆಗಳು ಕೂಡ ಇವೆ ಈ ನಿಯಂತ್ರಕಗಳು ಮಾತನಾಡುವಿಕೆ ಮತ್ತು ಕೇಳುವಿಕೆಯ ಹಿಂದಕ್ಕೆ ಮತ್ತು ಮುಂದಕ್ಕೆ ಹರಿಯುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತವೆ ಆದರೆ ಸಚಿತ್ರಗಳು ಮತ್ತು ಪರಿಣಾಮಕಾರಿ ಪ್ರದರ್ಶನಗಳ ಅಧ್ಯಯನವು ಮಾತನಾಡುವವರ ವರ್ತನೆಯ ಮೇಲೆ ಕೇಂದ್ರೀಕರಿಸುತ್ತದೆ ನಿಯಂತ್ರಕರ ಅಧ್ಯಯನಗಳು ಕೇಳುಗರ ಮುಖದ ಅಭಿವ್ಯಕ್ತಿಗಳು ಇತ್ಯಾದಿಗಳ ಮೇಲೆ ಕೇಂದ್ರೀಕರಿಸುತ್ತವೆ ಕೇಳುವಿರಾ ವ್ಯಕ್ತಿತ್ವದ ಚಲನಶೀಲ ಅಂಶಗಳನ್ನು ನೋಡುವ ಮೂಲಕ ನಾವು ಪ್ರತಿಕ್ರಿಯೆಯ ಮಟ್ಟವನ್ನು ಹಾಗೂ ಅರ್ಥಮಾಡಿಕೊಳ್ಳುವ ಮಟ್ಟವನ್ನು ಗ್ರಹಿಸಬಹುದು ಆದರೆ ಎಸ ಚಿತ್ರಗಳು ಮತ್ತು ಪರಿಣಾಮಕಾರಿ ಪ್ರದರ್ಶನಗಳನ್ನು ನೋಡುವ ಮೂಲಕ ನಾವು ಭಾಷಣಕಾರರಲ್ಲಿಯೂ ವಿಷಯಗಳನ್ನು ಗ್ರಹಿಸಬಹುದು ಚಲನಶಾಸ್ತ್ರದ ವಿಭಿನ್ನ ಅಂಶಗಳ ವ್ಯಾಖ್ಯಾನವನ್ನು ನಿಯಂತ್ರಿಸುವ ಸಾಂಸ್ಕೃತಿಕ ಭಿನ್ನತೆಗಳನ್ನು ನಾವು ಚರ್ಚಿಸುತ್ತಿದ್ದೇವೆ ನಿಯಂತ್ರಕಗಳ ಬಳಕೆಯಲ್ಲಿ ಸಾಂಸ್ಕೃತಿಕ ಕಂಡೀಶನಿಂಗ್ ನ ಪ್ರಭಾವವೂ ಇದೆ ವಿವಿಧ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಅಂತರರಾಷ್ಟ್ರೀಯ ರಾಜಕೀಯದಲ್ಲಿ ಅಥವಾ ಅಂತರರಾಷ್ಟ್ರೀಯ ವ್ಯವಹಾರದಲ್ಲಿ ತಪ್ಪಾಗಿ ಅರ್ಥೈಸಿದ ನಿಯಂತ್ರಕ ಸಂಕೇತವು ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಿರುವ ಉದಾಹರಣೆಗಳನ್ನು ನಾವು ನೋಡಬಹುದು ವೃತ್ತಿಪರ ಕ್ಷೇತ್ರಗಳಲ್ಲಿ ಇದು ಒಡನಾಟಗಳ ಜೊತೆಗೆ ನಾಯಕತ್ವದ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ ಸಣ್ಣ ಗುಂಪುಗಳಲ್ಲಿ ನಾಯಕರಾಗಿರುವ ಬರುವ ಜನರೊಂದಿಗೆ ಆಗಾಗ್ಗೆ ಸಮಯಾಧಾರಿತ ಸಂವಹನವನ್ನು ಹೆಚ್ಚು ಬಳಸುವ ಮೂಲಕ ಸಂಬಂಧ ಬಲಪಡಿಸುತ್ತಾರೆ ಎಂದು OConnor ಕಂಡುಹಿಡಿದಿದ್ದಾನೆ ನಾಯಕರಾಗಿದ್ದವರು ಹೆಚ್ಚು ಭುಜ ಮತ್ತು ತೋಳಿನ ಸನ್ನೆಗಳನ್ನು ಬಳಸುತ್ತಿದ್ದು ಗುಂಪು ಸನ್ನಿವೇಶಗಳಲ್ಲಿ ಜನರು ತಾವು ಕೂಡಿದ ಗುಂಪಿನಂತೆ ಭಂಗಿಗಳನ್ನು ಹೊಂದಿಕೊಳ್ಳಬಹುದು ಮತ್ತು ಸಂವಹನವನ್ನು ಸ್ಥಾಪಿಸಿ ತಮ್ಮ ಗ್ರಾಹಕರಿಗೆ ಇದೇ ರೀತಿಯ ಭಂಗಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವಯಂ ವ್ಯಕ್ತಪಡಿಸಲು ಸಹಾಯ ಮಾಡುತ್ತಾರೆ ಕಿನೆಸಿಕ್ಸ್ ನ ಮುಂದಿನ ವರ್ಗವೆಂದರೆ ಅಡಾಪ್ಟರುಗಳನ್ನು ಅಡ ಪೆರುಗಳು ಬಗ್ಗೆ ಮತ್ತು ಇತರ ಶಿಲೆಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುತ್ತವೆ ಇವುಗಳು ಅರಿವಿನ ಕೊರತೆಯಿಂದ ಉಂಟಾಗುತ್ತವೆ ಈ ದೇಹದ ಹೊಂದಾಣಿಕೆಗಳು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ ಅಥವಾ ನಿರ್ದಿಷ್ಟ ಸ್ಥಾನದಲ್ಲಿ ವ್ಯಕ್ತಿಯನ್ನು ಹೆಚ್ಚು ಆರಾಮದಾಯಕವಾಗಿರುತ್ತದೆ ಅವು ಸಂಭವಿಸುವುದು ಅರಿವಿನ ಕೊರತೆಯಿಂದ ಹೆಚ್ಚಿನ ಸನ್ನಿವೇಶಗಳಲ್ಲಿ ಇವು ಯಾವುದೇ ಪ್ರಜ್ಞೆ ಇಲ್ಲದೆ ಸಂಭವಿಸುತ್ತವೆ ಆದ್ದರಿಂದ ಇದನ್ನು ಇದರ ನಿಜವಾದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಅಳವಡಿಸಿಕೊಳ್ಳುವವರು ಮುಖ್ಯವಾಗಿ ದೇಹದ ಕೇಂದ್ರೀಕೃತ ಚಲನೆಗಳನ್ನು ಒಳಗೊಂಡಿರುತ್ತಾರೆ ಕುಳಿತಾಗ ದೇಹ ಅಥವಾ ಕಾಲುಗಳ ಸ್ಥಾನವನ್ನು ಬದಲಾಯಿಸುವುದು ಉಜ್ಜುವುದು ಸ್ಪರ್ಶಿಸುವುದು ಗೀಚುವುದು ಮೇಜಿನ ಮೇಲೆ ಪೆನ್ಸಿಲನ್ನು ಕುಟ್ಟುವುದು ಅಡಾಪ್ಟರುಗಳ ಉದಾಹರಣೆ ಎಂದು ಪರಿಗಣಿಸಬಹುದು ಅಡಾಪ್ಟರುಗಳು ಅಶಾಬ್ದಿಕ ಕ್ರಿಯೆಗಳಾಗಿದ್ದು ಅದು ಸಂವಹನ ನಡೆಸಲು ಉದ್ದೇಶಿಸಿರುವ ದಿಲ್ಲ ನಾವು ಅಂತಹ ಕೃತ್ಯಗಳನ್ನು ವೀಕ್ಷಿಸಿದಾಗ ಅವುಗಳನ್ನು ಪ್ರದರ್ಶಿಸುವ ವ್ಯಕ್ತಿಯ ಬಗ್ಗೆ ನಾವು ಕೆಲವು ತೀರ್ಪುಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಬಡತನ ವ್ಯಾಖ್ಯಾನವು ಕ್ಲಿಷ್ಟವೂ ಆಗಿರಬಹುದು ಅಥವಾ ಹೆಚ್ಚು ಸರಳಗೊಳಿಸಲುಬಹುದು ವೈಯಕ್ತಿಕ ಅಗತ್ಯಗಳನ್ನು ಪೂರೈಸಲು ಕಾರ್ಯನಿರ್ವಹಿಸುವ ಅನೇಕ ಚಲನೆಗಳು ಅಥವಾ ಅಡಾಪ್ಟರುಗಳನ್ನು ಬಹುಶಹ ತಪ್ಪಾಗಿ ಅರ್ಥೈಸಲ್ಪಡುತ್ತವೆ ಕುಳಿತಾಗ ಸ್ಥಾನವನ್ನು ಬದಲಾಯಿಸುವಂತಹ ಚಲನೆಯು ನಿರ್ದಿಷ್ಟ ದೈಹಿಕ ಪರಿಸ್ಥಿತಿಯನ್ನು ಪರಿಹರಿಸುವ ವಿಧಾನ ವಾಗಿರಬಹುದು ಉದಾಹರಣೆಗೆ ನಾನು ಅನಾನುಕೂಲ ವಾದಾಗ ನನ್ನ ಸ್ಥಾನವನ್ನು ಬದಲಾಯಿಸುತ್ತೇನೆ ಆದರೆ ಇತರ ವ್ಯಕ್ತಿಯು ಅದನ್ನು ವರ್ತನೆ ಅಥವಾ ನಿರ್ದಿಷ್ಟ ಭಾವನೆಯ ಪ್ರತಿಬಿಂಬ ಎಂದು ಅರ್ಥಮಾಡಿಕೊಳ್ಳಬಹುದು ಭೌತಿಕ ಮಾನಸಿಕ ಸಾಧನವಾಗಿ ಬಾಲ್ಯದಲ್ಲಿಯೇ ಹೊಂದಿಕೊಳ್ಳುವ ಸಲುವಾಗಿ ಅಡಾಪ್ಟರುಗಳನ್ನು ಅಭಿವೃದ್ಧಿ ಹೊಂದಿರುತ್ತವೆ ಉದಾಹರಣೆಗೆ ಮೇಜಿನಮೇಲೆ ಪೆನ್ಸಿಲಿನಿಂದ ಕುಟ್ಟುವುದು ಇತರ ನಡವಳಿಕೆಗಳು ಭಾಗಶಹ ಉಳಿವು ಎಂದು ಭಾವಿಸಲಾಗಿದೆ ಇದು ನಮ್ಮ ವಿಕಾಸದ ಭೂತಕಾಲದ ಒಂದು ಭಾಗವೆಂದು ನಂಬಲಾಗಿದೆ ಉದಾಹರಣೆಗೆ ಕೈ ಮತ್ತು ಕಾಲುಗಳ ಚಂಚಲ ಚಲನೆಗಳು ಬಹುಶಹ ನಮ್ಮ ಹಾರಿಕೆಯ ಪ್ರತಿಕ್ರಿಯೆಗಳಿಗೆ ಒಂದು ನೆನಪು ಎಂದು Paul Ekman ಸೂಚಿಸಿದ್ದಾರೆ ಈ ಅಡಾಪ್ಟರುಗಳ ಪಟ್ಟಿ ಮಾನವರು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ತಮಗೆ ಅರಿವಿಲ್ಲದೆಯೇ ಇತರ ಜನರಿಗೆ ಪ್ರದರ್ಶಿಸಲು ಬಳಸುವ ಆವರ್ತನವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಇಂದು ನಾವು ವಿವಿಧ ರೀತಿಯ ಕಿನೆಸಿಕ್ಸ್ ನಡವಳಿಕೆಗಳನ್ನು ಚರ್ಚಿಸಿದ್ದೇವೆ ನಮ್ಮ ಮುಂದಿನ ಚರ್ಚೆಯಲ್ಲಿ ನಾವು ಈ ಕುರಿತು ಚರ್ಚೆಗಳನ್ನು ಮುಂದುವರಿಸೋಣ